ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಮಾಡ್ಯೂಲ್ 13 ಗೆ ಹಿಂತಿರುಗೋಣ ನಾವು ಕ್ಲಾಸೆಸ್ನ ಸ್ವರೂಪದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಕ್ಲಾಸೆಸ್ನ ಇಂಟರ್ಫೇಸ್ಗಳನ್ನು ಡಿಸೈನ್ ಮಾಡಲು ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ನಾವು ಒಪ್ಪಂದದ ಮೂಲಕ ಡಿಸೈನ್ ಮಾಡಿದ್ದೇವೆ ಮತ್ತು ಇಡೀ ಕಲ್ಪನೆಯನ್ನು ವಿವರಿಸಲು ಸ್ಟ್ಯಾಕ್ ಕ್ಲಾಸ್ನ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ನಂತರ ನಾವು ಒಂದು ಕ್ಲಾಸ್ನ ವಿಭಿನ್ನ ಡಿಕ್ಲರೇಷನ್ಗಳನ್ನು ವಿಭಿನ್ನ ಕೋಂಪೊನೆಂಟ್ ನ ವಿಸಿಬಿಲಿಟಿ ಅಂಶಗಳನ್ನು ಸಹ ನೋಡಿದ್ದೇವೆ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಸಿಸ್ಟಮ್ ನಲ್ಲಿ ಸಾಮಾನ್ಯವಾಗಿ 4 ರೀತಿಯ ವಿಸಿಬಿಲಿಟಿ ಪಬ್ಲಿಕ್ ಪ್ರೊಟೆಕ್ಟೆಡ್ ಪ್ರೈವೇಟ್ ಮತ್ತು ಪಾಕೇಜ್ಗಳನ್ನು ಬಳಸಲಾಗುತ್ತದೆ ಎಂದು ಗಮನಿಸಿದ್ದೇವೆ ಇದನ್ನು ಮುಂದುವರಿಸುವುದರಿಂದ ವಿಭಿನ್ನ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಅಲ್ಲಿ ಲಭ್ಯವಿರುವಂತೆ ನಿಮ್ಮ ಗಮನವನ್ನು ವಿಸಿಬಿಲಿಟಿ ಕಡೆಗೆ ಸೆಳೆಯಲು ನಾನು ಬಯಸುತ್ತೇನೆ ಈಗ ಖಂಡಿತವಾಗಿಯೂ ಈ ಕೋರ್ಸ್ ನಾನು ಮೊದಲೇ ಹೇಳಿದಂತೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ನೊಂದಿಗೆ ನೇರವಾಗಿ ವ್ಯವಹರಿಸುತ್ತಿಲ್ಲ ಆದರೆ ನಿಸ್ಸಂಶಯವಾಗಿ ನೀವೆಲ್ಲರೂ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ಅನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದೀರಿ ಕೊನೆಯಲ್ಲಿ ಕೆಲವು ಸಾಮಾನ್ಯ ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆಗಳಲ್ಲಿ ಸಿಸ್ಟಮ್ನ ಪ್ರೋಗ್ರಾಮಿಂಗ್ ಮಾಡಲು ಸಾಧ್ಯವಾಗುತ್ತದೆ ಇಲ್ಲಿ ಜನರು ಹೆಚ್ಚಾಗಿ ಬಳಸುವ ಕೆಲವು ಸಾಮಾನ್ಯ ಭಾಷೆಗಳಿಗೆ ನಾನು ಕಂಪೈಲ್ ಮಾಡಿದ್ದೇನೆ ಆದ್ದರಿಂದ ನೀವು ಸಿCಅನ್ನು ಬಳಸುತ್ತಿದ್ದರೆ ಸಿC ಪ್ರಾಥಮಿಕವಾಗಿ ಪಬ್ಲಿಕ್ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಎಂಬ 3 ವಿಭಿನ್ನ ವಿಸಿಬಿಲಿಟಿಗಳನ್ನು ಡೇಟಾ ಮೆಂಬರ್ಸ್ಗೆ ಮತ್ತು ಮೆಂಬರ್ ಫಂಕ್ಷನ್ಗಳಿಗಾಗಿ ಲಭ್ಯವಿರುತ್ತದೆ ಡೇಟಾ ಮೆಂಬರ್ಸ್ ಎಂದರೆ ಮೂಲತಃ ಸ್ಟೇಟ್ ವೇರಿಯೇಬಲ್ಸ್ ಮತ್ತು ಮೆಂಬರ್ ಫಂಕ್ಷನ್ ಗಳು ಅಥವಾ ಮೆಥೆಡ್ಸ್ ಈ ಯಾವುದೇ ವಿಸಿಬಿಲಿಟಿಅಲ್ಲಿ ಒಂದು ಇರಬಹುದು ಆದರೆ ಇದರ ಜೊತೆಗೆ ಸಿCಗೆ ಫ್ರೆಂಡ್ನ ಮೂಲಕ ಬರುವ ಮತ್ತೊಂದು ರೀತಿಯ ವಿಸಿಬಿಲಿಟಿ ಇದೆ ಇದು ಕೆಲವು ಫಂಕ್ಷನ್ಅನ್ನು ಫ್ರೆಂಡ್ ಎಂದು ಅಥವಾ ಕೆಲವು ಕ್ಲಾಸ್ ಅನ್ನು ಫ್ರೆಂಡ್ ಎಂದು ಘೋಷಿಸಬಹುದು ಫ್ರೆಂಡ್ ಕ್ಲಾಸ್ನ ಒಳಭಾಗಕ್ಕೆ ಪ್ರೈವೇಟ್ನಂತಹ ವಿಸಿಬಿಲಿಟಿಅನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಫ್ರೆಂಡ್ಅನ್ನು ಬಹಳ ಎಚ್ಚರಿಕೆಯಿಂದ ಆರಿಸುವುದು ಬಹಳ ಮುಖ್ಯ ನಾನು ಜಾವಾಗೆ ಹೋದರೆ ಏನು ನಾವು ಮತ್ತೆ ಫೀಲ್ಡ್ಸ್ ಮತ್ತು ಮೆಥೆಡ್ಗಳಿಗಾಗಿ ಪಬ್ಲಿಕ್ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ವಿಸಿಬಿಲಿಟಿ ಅನ್ನು ಹೊಂದಿದ್ದೇವೆ ಆದರೆ ಜಾವಾದಲ್ಲಿ ಫ್ರೆಂಡ್ ಇಲ್ಲ ಆದರೆ ಅದು ಒಂದೇ ರೀತಿಯ ಪಾಕೇಜ್ಅನ್ನು ಹೊಂದಿದೆ ಅಲ್ಲಿ ನೀವು ಒಂದೇ ಪಾಕೇಜ್ ನೊಳಗೆ ಕ್ಲಾಸ್ನ ಗುಂಪನ್ನು ಹಾಕಿದರೆ ಅವುಗಳು ಪರಸ್ಪರ ಗೋಚರಿಸುತ್ತವೆ ನಿಮ್ಮಲ್ಲಿ ಹಲವರು ಸಿ ಶಾರ್ಪ್ನಲ್ಲಿ ಪ್ರೋಗ್ರಾಮಿಂಗ್ ಮಾಡುತ್ತಿರಬಹುದು ಇದು ಮೆಥೆಡ್ ಮತ್ತು ವೇರಿಯೇಬಲ್ಗಳಿಗಾಗಿ ಒಂದೇ ರೀತಿಯ ವಿಸಿಬಿಲಿಟಿ ರಚನೆಯನ್ನು ಹೊಂದಿದೆ ಅವುಗಳು ಪಬ್ಲಿಕ್ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಆಗಿವೆ ಆದರೆ ಇದು ಆಸಕ್ತಿದಾಯಕವಾಗಿದೆ ಇದು 2 ಹೆಚ್ಚು ಆಸಕ್ತಿದಾಯಕ ವಿಸಿಬಿಲಿಟಿ ಆಯ್ಕೆಗಳನ್ನು ಹೊಂದಿದೆ ಒಂದನ್ನು ಇಂಟರ್ನಲ್ ಎಂದು ಕರೆಯಲಾಗುತ್ತದೆ ಇನ್ನೊಂದನ್ನು ಪ್ರೊಟೆಕ್ಟೆಡ್ ಇಂಟರ್ನಲ್ ಎಂದು ಕರೆಯಲಾಗುತ್ತದೆ ಇವುಗಳಿಗೆ ಸಂಬಂಧಿಸಿದವು ಸಿC ಸಿ ಶಾರ್ಪ್ನಲ್ಲಿರುವ ಪ್ರೊಜೆಕ್ಟ್ಗಳಿಗೆ ಸೀಮಿತವಾಗಿರುತ್ತದೆ ಅದು ಸಿ ಶಾರ್ಪ್ ಆಗಿದ್ದು ನಿಮಗೆ ತಿಳಿದಿರುವಂತೆ ಇದನ್ನು ಡೊಟ್ ನೆಟ್ ನಿರ್ವಹಿಸುತ್ತದೆ ಆದ್ದರಿಂದ ನೀವು ಅಭಿವೃದ್ಧಿಪಡಿಸಲು ಬಯಸುವ ಯಾವುದೇ ಸಿ ಶಾರ್ಪ್ ಅಪ್ಲಿಕೇಶನ್ ಅಲ್ಲಿ ನೀವು ಪ್ರೊಜೆಕ್ಟ್ಅನ್ನು ವ್ಯಾಖ್ಯಾನಿಸಬೇಕು ಆದ್ದರಿಂದ ನೀವು ಒಂದು ಪ್ರೊಜೆಕ್ಟ್ ಒಳಗೆ ಹಾಕುವ ಎಲ್ಲಾ ಕ್ಲಾಸ್ಗಳು ಇಂಟರ್ನಲ್ ವಿಸಿಬಿಲಿಟಿ ಅಥವಾ ಪ್ರೊಟೆಕ್ಟೆಡ್ ಇಂಟರ್ನಲ್ ವಿಸಿಬಿಲಿಟಿಅನ್ನು ಹೊಂದಿರುತ್ತದೆ ಮತ್ತೊಂದೆಡೆ ಪೈಥಾನ್ ಅದರ ಮೆಥೆಡ್ ಗಳಿಗಾಗಿ ಪಬ್ಲಿಕ್ ವಿಸಿಬಿಲಿಟಿಅನ್ನು ಮಾತ್ರ ಹೊಂದಿದೆ ಇದರ ಮೆಥೆಡ್ಗಳನ್ನು ಇತರರಿಂದ ಎನ್ಕ್ಯಾಪ್ಸುಲೇಟ್ ಮಾಡಲಾಗುವುದಿಲ್ಲ ಇದು ಯಾವಾಗಲೂ ಪಬ್ಲಿಕ್ ಆಗಿರುತ್ತದೆ ಆದರೆ ಮೆಂಬರ್ ವೇರಿಯೇಬಲ್ ಗಳು ಪಬ್ಲಿಕ್ ಪ್ರೈವೇಟ್ ಅಥವಾ ಪ್ರೊಟೆಕ್ಟೆಡ್ ಆಗಿರಬಹುದು ಪೈಥಾನ್ ನಲ್ಲಿ ಬೇರೆ ವಿಸಿಬಿಲಿಟಿ ಇಲ್ಲ ಮತ್ತು ಇತರ ಕೆಲವು ಭಾಷೆಗಳು ಸಂಪೂರ್ಣತೆಗಾಗಿ ನಾನು ಎಡಿಎ ಸ್ಮಾಲ್ ಟಾಕ್ ಮತ್ತು ಒಬ್ಜೆಕ್ಟ್ ಪ್ಯಾಸ್ಕಲ್ಅನ್ನು ಉಲ್ಲೇಖಿಸಿದ್ದೇನೆ ಉದಾಹರಣೆಗೆ ಒಬ್ಜೆಕ್ಟ್ ಪ್ಯಾಸ್ಕಲ್ ಒಂದು ಆಸಕ್ತಿದಾಯಕ ಸಂದರ್ಭವಾಗಿದ್ದು ಒಬ್ಜೆಕ್ಟ್ ಪ್ಯಾಸ್ಕಲ್ ನಲ್ಲಿನ ಎಲ್ಲಾ ಫೀಲ್ಡ್ಗಳು ಮತ್ತು ಆಪರೇಷನ್ಗಳು ಪಬ್ಲಿಕ್ ಆಗಿರುತ್ತವೆ ಆದ್ದರಿಂದ ಇದು ಒಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ನ ಮತ್ತೊಂದು ತೀವ್ರತೆಯಾಗಿದ್ದು ಅದು ಯಾವುದೇ ಎನ್ಕ್ಯಾಪ್ಸುಲೇಶನ್ ಅನ್ನು ಹೊಂದಿಲ್ಲ ಆದ್ದರಿಂದ ಬಹಳಷ್ಟು ವಿಭಿನ್ನ ಶ್ರೇಣಿಗಳಿವೆ ಆದ್ದರಿಂದ ನೀವು ಯಾವ ಲ್ಯಾಂಗ್ವೇಜ್ಅನ್ನು ಬಳಸುತ್ತಿರುವಿರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮೊದಲು ವಿಸಿಬಿಲಿಟಿ ಏನು ಎಂಬುದನ್ನು ತ್ವರಿತವಾಗಿ ಅಧ್ಯಯನ ಮಾಡುವುದು ಒಳ್ಳೆಯದು ಅಥವಾ ಭಾಷೆ ಬೆಂಬಲಿಸುವ ಎನ್ಕ್ಯಾಪ್ಸುಲೇಶನ್ ಶ್ರೇಣಿಗಳನ್ನು ಮತ್ತು ತದನಂತರ ನಿಮ್ಮ ಕ್ಲಾಸ್ಅನ್ನು ನೀವು ಹೇಗೆ ವಿನ್ಯಾಸಗೊಳಿಸಬೇಕು ಈ ವಿಸಿಬಿಲಿಟಿ ಮಾಹಿತಿಯನ್ನು ಬಳಸಿಕೊಂಡು ನಿಮ್ಮ ಇಂಟರ್ಫೇಸ್ಅನ್ನು ಹೇಗೆ ಡಿಸೈನ್ ಮಾಡಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಿ ನಾವು ಕ್ಲಾಸ್ನ ಇನ್ನೊಂದು ಭಾಗಕ್ಕೆ ಹೋಗೋಣ ನಾವು ಈಗ ಔಟರ್ ವ್ಯೂ ನೋಡುತ್ತಿದ್ದೇವೆ ಈಗ ಒಳಗಿನ ನೋಟ ಅಂದರೆ ಇನ್ನರ್ ವ್ಯೂಅನ್ನು ಪರಿಗಣಿಸೋಣ ನಮ್ಮ ಎಲ್ಲಾ ರಹಸ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಲಾಗಿರುವ ಇನ್ನರ್ ವ್ಯೂಅನ್ನು ಕ್ಲಾಸ್ನ ಇಂಪ್ಲಿಮೆಂಟೇಷನ್ ಎಂದು ಕರೆಯಲಾಗುತ್ತದೆ ಹಾಗಾಗಿ ಒಂದು ಕ್ಲಾಸ್ನ ಇಂಪ್ಲಿಮೆಂಟೇಷನ್ ಮೂಲತಃ ಕ್ಲಾಸ್ ಬೆಂಬಲಿಸುವ ಎಲ್ಲಾ ಮೆಥೆಡ್ಗಳ ಎಲ್ಲಾ ಆಪರೇಷನ್ಗಳ ಇಂಪ್ಲಿಮೆಂಟೇಷನ್ ಆಗಿದೆ ಎಂದು ನಾನು ಹೇಳಬಲ್ಲೆ ಈಗ ಸ್ವಾಭಾವಿಕವಾಗಿ ನಾವು ಏನನ್ನಾದರೂ ಇಂಪ್ಲಿಮೆಂಟ್ ಮಾಡಲು ಬಯಸಿದರೆ ಕ್ಲಾಸ್ ಒಬ್ಜೆಕ್ಟ್ಗಳ ಇನ್ಸ್ಟೆನ್ಸ್ಗಳಿಗೆ ಕಾರಣವಾಗುತ್ತದೆ ಎಂದು ನಮಗೆ ತಿಳಿದಿದೆ ಒಬ್ಜೆಕ್ಟ್ಗಳು ಸ್ಟೇಟ್ ಬಿಹೇವಿಯರ್ ಮತ್ತು ಐಡೆಂಟಿಟಿ ಅನ್ನು ಹೊಂದಿರುತ್ತವೆ ಆದ್ದರಿಂದ ಬಿಹೇವಿಯರ್ ಬಹಿರಂಗಪಡಿಸಿದ ಮೆಥೆಡ್ ಗಳು ಅದು ಮೂಲತಃ ನಾವು ಇಂಟರ್ಫೇಸ್ಅಲ್ಲಿ ಸಾಗಿಸುತ್ತಿದ್ದೇವೆ ಎಂದು ಹೇಳುತ್ತೇವೆ ಆದ್ದರಿಂದ ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ಕ್ಲಾಸ್ ಪ್ರತಿನಿಧಿಸಬೇಕಾದದ್ದು ಸ್ಟೇಟ್ ಆಗಿದೆ ಆದ್ದರಿಂದ ಒಬ್ಜೆಕ್ಟ್ನ ಸ್ಟೇಟ್ ಕ್ಲಾಸ್ನ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಾತಿನಿಧ್ಯವನ್ನು ಹೊಂದಿರಬೇಕು ಅದು ಸಾಮಾನ್ಯವಾಗಿ ವೇರಿಯಬಲ್ನ ಡಿಕ್ಲರೇಷನ್ಗಳ ವಿಷಯದಲ್ಲಿ ಕಾನ್ಸ್ಟಂಟ್ಗಳ ವಿಷಯದಲ್ಲಿ ಅಂತರವನ್ನು ಹೊಂದಿರುತ್ತದೆ ಮತ್ತು ಸಾಮಾನ್ಯವಾಗಿ ಕ್ಲಾಸ್ಗಳ ಇಂಟರ್ಫೇಸ್ ನ ಪ್ರೊಟೆಕ್ಟೆಡ್ ಅಥವಾ ಪ್ರೈವೇಟ್ ಭಾಗದಲ್ಲಿ ಸಂಭವಿಸುತ್ತದೆ ಏಕೆಂದರೆ ಸ್ಟೇಟ್ನ ಈ ಪ್ರಾತಿನಿಧ್ಯವನ್ನು ಪಬ್ಲಿಕ್ ಭಾಗದಲ್ಲಿ ಇರಿಸಿದರೆ ಹೊರಗಿನವರು ಯಾವುದೇ ಸಮಯದಲ್ಲಿ ಬರಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಮತ್ತು ಆ ವ್ಯಾಲ್ಯೂಗಳನ್ನು ಬದಲಾಯಿಸಿದಾಗ ಮತ್ತು ನಿಮ್ಮ ಸ್ಟೇಟ್ ಅನಿರ್ದಿಷ್ಟವಾಗುತ್ತದೆ ಆದ್ದರಿಂದ ಕೆಲವು ಒಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಗಳು ನಿಮ್ಮ ವೇರಿಯಬಲ್ನ ಡಿಕ್ಲರೇಷನ್ ಗಳು ಅಥವಾ ಡೇಟಾ ಮೆಂಬರ್ಗಳು ಅಥವಾ ಫೀಲ್ಡ್ಗಳನ್ನು ಪಬ್ಲಿಕ್ ವ್ಯೂಯಲ್ಲಿ ಇರಿಸಲು ಅನುಮತಿಸಬಹುದಾದರೂ ನೀವು ಇಂಟರ್ಫೇಸ್ಅನ್ನು ಡಿಸೈನ್ ಮಾಡುವಾಗ ಮತ್ತು ಕ್ಲಾಸ್ಗೆ ಅನುಗುಣವಾದ ಇಂಪ್ಲಿಮೆಂಟೇಷನ್ ಅನ್ನು ಮಾಡುವಾಗ ನೀವು ಅದನ್ನು ಮಾಡುವಲ್ಲಿ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ನಮ್ಮ ಸ್ಟ್ಯಾಕ್ ಕ್ಲಾಸ್ಗೆ ಹಿಂತಿರುಗಿ ನೋಡೋಣ ಇದಕ್ಕಾಗಿ ನಾವು ಈಗಾಗಲೇ ವಿಭಿನ್ನ ಇಂಟರ್ಫೇಸ್ಗಳನ್ನು ನೋಡಿದ್ದೇವೆ ಆದರೆ ಸಿC ಅಲ್ಲಿ ಈ ಸ್ಟ್ಯಾಕ್ ಕ್ಲಾಸ್ಅನ್ನು ಕಾರ್ಯಗತಗೊಳಿಸಲು ನಿಮಗೆ ನೀಡಲಾಗಿದೆ ಎಂದು ಭಾವಿಸೋಣ ಎಲ್ಲಾ ಲ್ಯಾಂಗ್ವೇಜ್ಗಳು ಒಂದೇ ರೀತಿಯ ಉದಾಹರಣೆಗಳನ್ನು ಹೊಂದಿರುತ್ತವೆ ಆದರೆ ಸಿC ನಲ್ಲಿ ಈ ಸ್ಟ್ಯಾಕ್ ಕ್ಲಾಸ್ಅನ್ನು ಇಂಪ್ಲಿಮೆಂಟ್ ಮಾಡಲು ನಿಮಗೆ ನೀಡಲಾಗಿದ್ದರೆ ನೀವು ಅದನ್ನು ಸ್ಟಾಟಿಕ್ ಅರೇಅನ್ನು ಬಳಸಿ ಮಾಡಬಹುದು ನೀವು ಅರೇಅನ್ನು ಸ್ಟಾಟಿಕಲಿ ವ್ಯಾಖ್ಯಾನಿಸಬಹುದು ಮತ್ತು ನೀವು ಇಂಡೆಕ್ಸ್ ಮಾರ್ಕರ್ಅನ್ನು ಬಳಸಬಹುದು ಇದು ಸ್ಟ್ಯಾಕ್ ಆಪರೇಷನ್ನಿಂದ ಅರೇ ಎಷ್ಟು ತುಂಬಿದೆ ಎಂಬುದನ್ನು ತೋರಿಸಲು ಅರೇಯ ಇಂಡೆಕ್ಸ್ ಆಗಿರುತ್ತದೆ ಆದ್ದರಿಂದ ನೀವು ಮಾರ್ಕರ್ಅನ್ನು ಮೈನಸ್ 1 ನಲ್ಲಿ ಇರಿಸುವುದರೊಂದಿಗೆ ಪ್ರಾರಂಭಿಸುತ್ತೀರಿ ಅದು ಅರೇಯ ಹೊರಗಿದೆ ಮತ್ತು ನಂತರ ನೀವು ಪುಶ್ ಮಾಡುವಾಗಲೆಲ್ಲಾ ನೀವು ಮಾರ್ಕರ್ಅನ್ನು ಹೆಚ್ಚಿಸಿ ಮತ್ತು ಆ ಎಲಿಮೆಂಟ್ ಅನ್ನು ಆ ಅರೇಯ ಸ್ಥಳದಲ್ಲಿ ಇರಿಸುತ್ತಿರಿ ನೀವು ಪೋಪ್ ಮಾಡಿದಾಗ ಪ್ರತಿ ಬಾರಿಯೂ ನೀವು ಮಾರ್ಕರ್ಅನ್ನು ಕಡಿಮೆ ಮಾಡುತ್ತೀರಿ ಆದ್ದರಿಂದ ಅದು ಸ್ಟ್ಯಾಕ್ಅನ್ನು ಇಂಪ್ಲಿಮೆಂಟ್ ಮಾಡಲು ಒಂದು ಮಾರ್ಗವಾಗಿದೆ ಆದರೆ ನಿಮ್ಮ ಸ್ಟ್ಯಾಕ್ಗೆ ಒಂದು ಸಮಯದಲ್ಲಿ ನಿಗದಿತ ಸಂಖ್ಯೆಯ ಎಲಿಮೆಂಟ್ ಗಳನ್ನು ಮಾತ್ರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಇದು ಖಂಡಿತವಾಗಿ ಅರ್ಥೈಸುತ್ತದೆ ಏಕೆಂದರೆ ಅರೇಯು ಸ್ಟಾಟಿಕ್ ಆಗಿರುತ್ತದೆ ಇದು ಸ್ಥಿರ ಗಾತ್ರವನ್ನು ಹೊಂದಿರುತ್ತದೆ ಆದ್ದರಿಂದ ಪರ್ಯಾಯವಾಗಿ ನೀವು ವಿಭಿನ್ನ ಇಂಪ್ಲಿಮೆಂಟೇಷನ್ಅನ್ನು ಹೊಂದಿರಬಹುದು ಅದು ಡೈನಾಮಿಕ್ ಅರೇಅನ್ನು ಬಳಸುತ್ತದೆ ಆದ್ದರಿಂದ ನೀವು ಹೆಚ್ಚಿನ ಎಲಿಮೆಂಟ್ ಗಳನ್ನು ಪುಶ್ ಮಾಡಿದಾಗ ಮತ್ತು ಇಂಡೆಕ್ಸ್ ಮಾರ್ಕರ್ಅನ್ನು ಹೊಂದಿರುವಾಗ ನೀವು ದೊಡ್ಡ ಅರೇಅನ್ನು ಹೊಂದಿರಬೇಕು ಪರ್ಯಾಯವಾಗಿ ನೀವು ಲಿಂಕ್ಡ್ ಲಿಸ್ಟ್ಅನ್ನು ಬಳಸಬಹುದು ನೀವು ಲಿಂಕ್ಡ್ ಲಿಸ್ಟ್ಅನ್ನು ಬಳಸಿದರೆ ಮತ್ತು ಆ ಲಿಸ್ಟ್ಅನ್ನು ಹಿಡಿದಿಡಲು ನಿಮಗೆ ಹೆಡರ್ ಅಗತ್ಯವಿರುತ್ತದೆ ಮತ್ತು ಆ ಹೆಡರ್ ಟಾಪ್ ಮಾರ್ಕರ್ ಆಗಿ ಕಾರ್ಯನಿರ್ವಹಿಸುತ್ತದೆ ನೀವು ಹೆಚ್ಚು ಸುಧಾರಿತ ಸಿC ಪ್ರೋಗ್ರಾಮರ್ ಆಗಿದ್ದರೆ ನೀವು ಎಸ್ಟಿಎಲ್ ವೆಕ್ಟರ್ ಮತ್ತು ಇಂಡೆಕ್ಸ್ಅನ್ನು ಟಾಪ್ ಮಾರ್ಕರ್ ಆಗಿ ಬಳಸಬಹುದು ಮತ್ತು ಅದೇ ಫಲಿತಾಂಶಗಳನ್ನು ಸಾಧಿಸಬಹುದು ವೇರಿಯೇಬಲ್ಗಳ ವಿಷಯದಲ್ಲಿ ಡೇಟಾ ಮೆಂಬರ್ಗಳ ವಿಷಯದಲ್ಲಿ ಮತ್ತು ನಾವು ಬಳಸುವ ಅಲ್ಗಾರಿಥಮ್ನ ವಿವರಗಳ ಪ್ರಕಾರ ಇತರ ಹಲವಾರು ಪರ್ಯಾಯ ಇಂಪ್ಲಿಮೆಂಟೇಷನ್ ಡಿಸೈನ್ಗಳು ಇರಬಹುದು ಆದರೆ ನಾವು ಮೊದಲೇ ಚರ್ಚಿಸಿದ ಮೂರು ಇಂಟರ್ಫೇಸ್ಗಳಲ್ಲಿ ಯಾವುದಾದರೂ ಇರಬಹುದು ನಾವು ಮೂರು ವಿಭಿನ್ನ ಗುತ್ತಿಗೆ ಯೋಜನೆಗಳ ಆಧಾರದ ಮೇಲೆ ಮೂರು ಇಂಟರ್ಫೇಸ್ ಗಳನ್ನು ಚರ್ಚಿಸಿದ್ದೇವೆ ಎಂಬುದನ್ನು ನೆನಪಿಡಿ ಸ್ಟ್ಯಾಕ್ ಒಬ್ಜೆಕ್ಟ್ ಹೊಂದಿರಬಹುದು ಅವುಗಳಲ್ಲಿ ಯಾವುದನ್ನಾದರೂ ಮೇಲಿನ 4 ವಿಧಾನಗಳಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಇತರ ವಿಧಾನಗಳೂ ಆಗಿರಬಹುದು ಆದ್ದರಿಂದ ಎರಡೂ ಪದಗಳಲ್ಲಿ ನಿಮಗೆ ವ್ಯಾಪಕವಾದ ಆಯ್ಕೆ ಇದೆ ಎಂದು ನೀವು ನೋಡಬಹುದು ಮತ್ತು ಆದರೆ ನೀವು ಇಂಪ್ಲಿಮೆಂಟ್ ಮಾಡಲು ಹೋದಾಗ ನೀವು ಇಂಪ್ಲಿಮೆಂಟ್ ಮಾಡಿರುವ ವಿಧಾನಗಳು ಮತ್ತು ಈಗಾಗಲೇ ನೀಡಲಾಗಿರುವ ಒಪ್ಪಂದದ ಪ್ರಕಾರ ನಿಮ್ಮ ಇಂಟರ್ಫೇಸ್ ಸಂಪೂರ್ಣವಾಗಿ ಗೌರವಿಸಲ್ಪಟ್ಟಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದರೆ ಒಪ್ಪಂದವನ್ನು ಪೂರೈಸಲು ಏನು ಮಾಡಬೇಕೆಂದು ಒಪ್ಪಂದವು ಇಂಪ್ಲಿಮೆಂಟೇಷನ್ ಗೆ ತಿಳಿಸುತ್ತದೆ ಮತ್ತು ಕ್ಲಾಸ್ನ ಪ್ರೈವೇಟ್ ಅಥವಾ ಪ್ರೊಟೆಕ್ಟೆಡ್ ಭಾಗವನ್ನು ಇಂಪ್ಲಿಮೆಂಟೇಷನ್ ದೃಷ್ಟಿಯಿಂದ ಸಂಪೂರ್ಣವಾಗಿ ಮರೆಮಾಡಬೇಕಾಗುತ್ತದೆ ಆದ್ದರಿಂದ ಭವಿಷ್ಯದಲ್ಲಿ ನೀವು ಸ್ವಲ್ಪ ಸಮಯದ ನಂತರ ಮೊದಲ ಬಾರಿಗೆ ಕ್ಲಾಸ್ಅನ್ನು ಜಾರಿಗೆ ತಂದಿದ್ದರೆ ಕೆಲವು ಕಾರಣಗಳಿಗಾಗಿ ಅಥವಾ ಇನ್ನಿತರ ಕಾರಣಗಳಿಗಾಗಿ ನೀವು ಇಂಪ್ಲಿಮೆಂಟೇಷನ್ ಅಲ್ಲಿ ವಿಭಿನ್ನ ಬದಲಾವಣೆಯನ್ನು ಮಾಡಲು ಬಯಸುತ್ತೀರಿ ಇಂಟರ್ಫೇಸ್ ಪರಿಣಾಮ ಬೀರುವುದಿಲ್ಲ ಮೆಥೆಡ್ಗಳು ಪರಿಣಾಮ ಬೀರುವುದಿಲ್ಲ ಒಪ್ಪಂದವು ಉಲ್ಲಂಘನೆಯಾಗುವುದಿಲ್ಲ ಮತ್ತು ಆ ಪ್ರಕ್ರಿಯೆಯಲ್ಲಿ ಇಂಪ್ಲಿಮೆಂಟೇಷನ್ಅನ್ನು ಒಂದೇ ರೀತಿ ನಿರ್ವಹಿಸದಿದ್ದರೂ ಸಹ ಬಳಕೆದಾರರು ಯಾವುದೇ ತೊಂದರೆಯಿಲ್ಲದೆ ನಿಮ್ಮ ಒಬ್ಜೆಕ್ಟ್ ಅನ್ನು ಬಳಸುವುದನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ಡಿಸೈನ್ನ ಮೂಲ ಕಲ್ಪನೆಯನ್ನು ನಾವು ಒಪ್ಪಂದದ ಮೂಲಕ ಪ್ರಬಲ ಡಿಸೈನ್ನ ಮಾದರಿಯಾಗಿ ಪರಿಚಯಿಸಿದ್ದೇವೆ ಕೆಲವು ಹಂತಗಳ ನಂತರದ ಮತ್ತೆ ಇದನ್ನು ಉಲ್ಲೇಖಿಸುವುದನ್ನು ನಾವು ನೋಡುತ್ತೇವೆ ಮತ್ತು ನಾವು ಒಂದು ಕ್ಲಾಸ್ನ ಮೂಲ ಪರಿಕಲ್ಪನೆಯನ್ನು ಅದರ ಇಂಟರ್ಫೇಸ್ ಮತ್ತು ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ಚರ್ಚಿಸಿದ್ದೇವೆ ಮತ್ತು ಇಂಪ್ಲಿಮೆಂಟ್ ಮಾಡಿದ ಚಿಲ್ ಮತ್ತು ಇಂಟರ್ಫೇಸ್ಅನ್ನು ಪ್ರತ್ಯೇಕಿಸಬೇಕಾಗಿದೆ ಅದು ಪ್ರತ್ಯೇಕವಾಗಿರಬೇಕು ಎಂಬ ಅಂಶವನ್ನು ನಾವು ಪುನರುಚ್ಚರಿಸಿದ್ದೇವೆ ಮತ್ತು ನಾವು ಬಳಸಬಹುದಾದ ವಿವಿಧ ರೀತಿಯ ವಿಸಿಬಿಲಿಟಿಅನ್ನು ಬಳಸಿಕೊಂಡು ಈ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವಿಧ ಶ್ರೇಣೀಕೃತ ರೀತಿಯಲ್ಲಿ ಸಾಧಿಸಬಹುದು ಮತ್ತು ಖಂಡಿತವಾಗಿಯೂ ನಾವು ಈ ಬಗ್ಗೆ ಹೆಚ್ಚಿನದನ್ನು ಚರ್ಚಿಸಲು ಮತ್ತು ಕ್ಲಾಸೆಸ್ನ ಇತರ ವಿಭಿನ್ನ ರಿಲೇಶನ್ ಶಿಪ್ಗಳನ್ನು ನಾವು ಪರಿಚಯಿಸಿದಾಗ ಹೆಚ್ಚಿನದನ್ನು ಪಡೆದುಕೊಳ್ಳಲು ಆಶಿಸುತ್ತೇವೆ ಮತ್ತು ವಿಶೇಷವಾಗಿ ಇನ್ಹೇರಿಟನ್ಸ್ ಮತ್ತು ಸ್ಪೆಷಲ್ಲೈಝೇಷನ್ ಬಗ್ಗೆ ತಿಳಿಸುತ್ತೇವೆ ನಿಮಗೆ ಒದಗಿಸಲು ವಿಸಿಬಿಲಿಟಿ ಯು ಅನೇಕ ಮಟ್ಟದಲ್ಲಿ ಎನ್ಕ್ಯಾಪ್ಸುಲೇಷನ್ಅನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಇಂಟರ್ಫೇಸ್ ಅಲ್ಲಿ ಮತ್ತಷ್ಟು ಪರಿಷ್ಕರಣೆಗಳು ಮತ್ತು ಇಂಪ್ಲಿಮೆಂಟೇಷನ್ ಮೇಲೆ ಉತ್ತಮ ನಿಯಂತ್ರಣ ನಿಮಗೆ ಒದಗಿಸುತ್ತದೆ